ಹಿಂದಿನ ಉಪನ್ಯಾಸದಲ್ಲಿ ಕ್ಲೌಡ್ ಸೆಂಟ್ರಲೈಜ್ಡ್ ಕ್ಲೌಡ್ ಬೇಸ್ಡ್ ಸೊಲ್ಯೂಷನ್ಸ್ ಇವುಗಳ ಬಗ್ಗೆ ನೋಡಿದೆವು ವಿವಿಧ ಕೈಗಾರಿಕಾ ಯಂತ್ರೋಪಕರಣಗಳು ವಿಭಿನ್ನವಾದ ಸೆನ್ಸರ್ ಅಕ್ಟುಯೆಟರ್ ಐಓಟಿ ಡಿವೈಸ್ ಮುಂತಾದವುಗಳು ಕ್ಲೌಡ್ ಗೆ ಸಂಪರ್ಕವನ್ನುಹೊಂದಿವೆ ಕೈಗಾರಿಕಾ ಸನ್ನಿವೇಶದಲ್ಲಿ ಮೂಲತಃ ಸ್ಥಿರವಾದ ಬ್ಯಾಂಡ್ ವಿಡ್ತ್ ಉಳ್ಳ ಒಂದು ನಿರ್ಧಿಷ್ಟ ಕಮ್ಯುನಿಕೇಷನ್ ಚಾನಲ್ ನ ಮುಖಾಂತರ ಹಾದು ಹೋಗುತ್ತದೆ ಈ ಡೇಟಾ ಒಂದು ನಿರ್ಧಿಷ್ಟ ಸ್ಥಿರವಾದ ಚಾನಲ್ ನ ಮುಖಾಂತರ ಸೆಂಟ್ರಲೈಜ್ಡ್ ಎಂಟಿಟಿ ಆದ ಕ್ಲೌಡ್ ಗೆ ಕಳುಹಿಸಲಾಗುತ್ತದೆ ಅಲ್ಲಿ ಬಹಳ ಸ್ಟೋರೇಜ್ ಮತ್ತು ಪ್ರೋಸೆಸ್ ಅನ್ನು ಮಾಡಬಹುದು ಈ ಡೇಟಾ ಗಳನ್ನು ವಿವಿಧ ರೀತಿಯಲ್ಲಿ ಅನಲೈಸ್ ಮಾಡಿ ವಿವಿಧ ಅರ್ಥಗಳನ್ನು ಸಂಗ್ರಹಿಸಿ ನೈಜ ಸಮಯದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರಿಯಬಹುದು ಹಾಗು ಮುಂದೆ ಏನು ಆಗಬಹುದು ಎಂಬುದನ್ನು ಪ್ರೆಡಿಕ್ಟ್ ಮಾಡಿ ಭವಿಷ್ಯದಲ್ಲಿ ಯಾವುದಾದರೂ ಯಂತ್ರ ಅಥವಾ ಯಂತ್ರದ ಭಾಗವು ತೊಂದರೆಗೆ ಈಡಾಗಬಹುದು ಎಂಬುದನ್ನು ಪ್ರೆಡಿಕ್ಟ್ ಮಾಡಬಹುದು ಇವೆಲ್ಲವನ್ನು ಪ್ರೆಡಿಕ್ಷನ್ ನ ಮುಖಾಂತರ ಅಥವಾ ಕ್ಲೌಡ್ ನಲ್ಲಿ ಪ್ರಸ್ತುತ ಆಪರೇಷನಲ್ ಅನಲಿಟಿಕ್ಸ್ ಮುಖಾಂತರ ಪಡೆಯಬಹುದು ನೈಜ ಸಮಯದಲ್ಲಿನ ಐಐಓಟಿ ಸನ್ನಿವೇಶದಲ್ಲಿ ಅತಿ ವೇಗದಲ್ಲಿ ಯಂತ್ರಗಳು ಕಾರ್ಯವನ್ನು ನಿರ್ವಹಿಸುತ್ತಿರುತ್ತವೆ ಆದ್ದರಿಂದ ಅಲ್ಲಿ ಜನರ ಸುರಕ್ಷತೆ ತುಂಬಾ ಮುಖ್ಯವಾದದ್ದು ಆದ್ದರಿಂದ ಸೆಂಟ್ರಲೈಜ್ಡ್ ಮಾಡೆಲ್ ಗಳು ಯಾವಾಗಲೂ ಉತ್ತಮವಾಗಿರುವುದಿಲ್ಲ ಎಂಬುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಕ್ಲೌಡ್ ಬೇಸ್ಡ್ ಐಐಓಟಿ ಸೊಲ್ಯೂಷನ್ ಗಳು ಸೂಕ್ತವಲ್ಲ ನಾವು ಈಗ ಬೇರೆ ಅಪ್ಪ್ರೋಚ್ ನ ಬಗ್ಗೆ ಮಾತನಾಡುತ್ತೇವೆ ಅದುವೇ ಫಾಗ್ ಬೇಸ್ಡ್ ಅಪ್ರೋಚ್ ನಾವು ಇಲ್ಲಿ ಕಂಪ್ಯೂಟೇಷನ್ ಲೇಯರ್ ನ ಬಗ್ಗೆ ಮಾತನಾಡುತ್ತೇವೆ ಇದು ಡೇಟಾ ಜನರೇಟ್ ಆಗುವ ಸ್ಥಳದ ಹತ್ತಿರವೇ ಲೈಟ್ ವೆಯಿಟ್ ಕಂಪ್ಯೂಟೇಷನ್ ಪ್ರೋಸೆಸ್ ಮಾಡುವ ಒಂದು ಥಿನ್ ಲೇಯರ್ ಈ ಫಾಗ್ ಲೇಯರ್ ಎಡ್ಜ್ ಲೇಯರ್ ಮತ್ತು ಕ್ಲೌಡ್ ಲೇಯರ್ ನ ಮಧ್ಯೆ ಇರುತ್ತದೆ ನಾವು ಸೆಂಟ್ರಲೈಜ್ಡ್ ಮತ್ತು ಡಿಸೆಂಟ್ರಲೈಜ್ಡ್ ಮಾಡೆಲ್ ಗಳ ಬಗ್ಗೆ ಮಾತನಾಡಿದೆವು ಸೆಂಟ್ರಲೈಜ್ಡ್ ಮಾಡೆಲ್ ಮೂಲತಃ ಕ್ಲೌಡ್ ಮಾಡೆಲ್ ಇಲ್ಲಿ ವಿವಿಧ ಐಐಓಟಿ ಡಿವೈಸ್ ಗಳು ಡೇಟಾ ವನ್ನು ಕ್ಲೌಡ್ ಗೆ ಕಳುಹಿಸುತ್ತವೆ ನಂತರ ಈ ಡೇಟಾ ಗಳು ಕ್ಲೌಡ್ ನಲ್ಲಿಯೇ ಪ್ರೋಸೆಸ್ ಆಗಿ ಅಲ್ಲಿಯೇ ಸಂಗ್ರಹಣೆ ಆಗಿರುತ್ತವೆ ಮತ್ತೊಂದೆಡೆ ಕ್ಲೌಡ್ ಮತ್ತು ಫಾಗ್ ಇವೆರಡರ ಸಂಯೋಜನೆಯಿಂದ ಮಾಡಿರುವ ಮಾಡೆಲ್ ಡೇಟಾ ಫಿಲ್ಟರಿಂಗ್ ಪ್ರೊಸೆಸಿಂಗ್ ಶೀಘ್ರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಂತಾದವುಗಳಲ್ಲಿ ಈ ಮಾಡೆಲ್ ಸಹಕಾರಿಯಾಗಿದೆ ಇದುವೇ ಫಾಗ್ ಲೇಯರ್ ಇದು ಎಡ್ಜ್ ಡಿವೈಸ್ ಮತ್ತು ಕ್ಲೌಡ್ ನ ಮಧ್ಯ ಕುಳಿತಿದೆ ನಾವು ಈಗ ಐಐಓಟಿ ನಲ್ಲಿ ಫಾಗ್ ಕಂಪ್ಯೂಟಿಂಗ್ ನ ಅನುಕೂಲಗಳನ್ನು ನೋಡೋಣ ನಾವು ಈಗಾಗಲೇ ಐಐಓಟಿ ಸೀನರಿಯೋ ದಲ್ಲಿ ಹೆಚ್ಚಿನ ಸಂಖ್ಯೆಯ ವಿವಿಧ ಸೆನ್ಸರ್ ಅಕ್ಟುಯೆಟರ್ ಮತ್ತು ಯಂತ್ರೋಪಕರಣಗಳು ಇರುವುದನ್ನು ನೋಡಿದ್ದೇವೆ ಹಾಗು ಇಲ್ಲಿ ಒಂದು ಯಂತ್ರೋಪಕರಣಗಳ ಜೊತೆಗೆ ಮತ್ತೊಂದು ಯಂತ್ರೋಪಕರಣಗಳು ಕನೆಕ್ಟ್ ಆಗಿರುತ್ತದೆ ಮತ್ತು ಈ ಯಂತ್ರೋಪಕರಣಗಳು ಅತಿ ವೇಗವಾಗಿ ಟೈಮ್ ಸೆನ್ಸಿಟಿವ್ ಡೇಟಾ ವನ್ನು ವಿವಿಧ ಸೆನ್ಸರ್ ಗಳ ಮೂಲಕ ಕ್ಲೌಡ್ ಗೆ ಕಳುಹಿಸುತ್ತವೆ ಆದ್ದರಿಂದ ಇಲ್ಲಿ ತಕ್ಷಣ ಮತ್ತು ಶೀಘ್ರವಾಗಿ ಪ್ರತಿಕ್ರಿಯೆ ಕೊಡುವುದು ಬಹಳ ಮುಖ್ಯ ಇಲ್ಲಿ ಡೇಟಾ ವನ್ನು ಕ್ಲೌಡ್ ಗೆ ಕಳುಹಿಸುವಾಗ ಪ್ರೋಸೆಸ್ ಮಾಡುವಾಗ ಮತ್ತು ಫಲಿತಾಂಶವನ್ನು ಪುನಃ ಕಳುಹಿಸುವಾಗ ವಿಳಂಬ ಆಗಬಾರದು ಇದು ಅಪಾಯಕಾರಿ ಸಂದರ್ಭಗಳಿಗೆ ಎಡೆ ಮಾಡಿಕೊಡುತ್ತದೆ ಏಕೆಂದರೆ ಇಲ್ಲಿ ವಿವಿಧ ಜನರು ವಿವಿಧ ಯಂತ್ರೋಪಕರಣಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುತ್ತಾರೆ ಒಂದುವೇಳೆ ಡೇಟಾ ಮಿಲಿಸೆಕೆಂಡ್ ಅಥವಾ ಮೈಕ್ರೋಸೆಕೆಂಡ್ ನಷ್ಟು ವಿಳಂಬವಾಗಿ ಬಂದರೆ ಅಪಾಯ ಸಂಭವಿಸಬಹುದು ಏಕೆಂದರೆ ತುಂಬಾ ಡೇಟಾ ಅತಿ ವೇಗವಾಗಿ ಉತ್ಪಾದನೆ ಆಗಿ ಚಲಿಸುತ್ತಿರುತ್ತದೆ ಆದ್ದರಿಂದ ನಮಗೆ ಹೆಚ್ಚು ಕ್ರಿಯಾತ್ಮಕವಾದಂತಹ ಮಾಡೆಲ್ ಬೇಕು ಇಲ್ಲಿ ಮುಖ್ಯವಾದ ಸವಾಲೇನೆಂದರೆ ರಿಯಲ್ ಟೈಮ್ ನಲ್ಲಿ ವಿಭಿನ್ನ ಬಗೆಯ ಡೇಟಾ ವನ್ನು ಅದು ಉತ್ಪಾದನೆ ಆಗುವ ಸ್ಥಳದಲ್ಲಿಯೇ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಹ್ಯಾಂಡಲ್ ಮಾಡುವುದು ಈ ಉಪನ್ಯಾಸದ ಉದ್ದೇಶ ಇಂಡಸ್ಟ್ರಿಯಲ್ ಆಟೋಮೇಷನ್ ನಲ್ಲಿ ಇರುವ ದೌರ್ಬಲ್ಯಗಳನ್ನು ಪರಿಹರಿಸಲು ಒಂದು ಹೊಸ ತಂತ್ರಜ್ಞಾನ ಅದುವೇ ಫಾಗ್ ಕಂಪ್ಯೂಟಿಂಗ್ ನ ಬಗ್ಗೆ ತಿಳಿದುಕೊಳ್ಳುವುದು ಆದ್ದರಿಂದ ಫಾಗ್ ಕಂಪ್ಯೂಟಿಂಗ್ ಅಂದರೇನು ಪ್ರಸ್ತುತವಾಗಿ ಇಂಡಸ್ಟ್ರಿಯಲ್ ಆಟೋಮೇಷನ್ ನಲ್ಲಿ ಕ್ಲೌಡ್ ಸೊಲ್ಯೂಷನ್ ನಲ್ಲಿ ಇರುವ ದೌರ್ಬಲ್ಯಗಳನ್ನು ಪರಿಹರಿಸುವುದು ಅದರಲ್ಲಿನ ಫೀಚರ್ ಗಳಿಂದ ಹೊಸ ಕ್ರಿಯಾತ್ಮಕತೆಗಳನ್ನು ಇಂಪ್ಲಿಮೆಂಟ್ ಮಾಡಿ ವೇಗದ ಅನಲಿಟಿಕ್ಸ್ ನ ಸಹಾಯದಿಂದ ಪ್ರಸ್ತುತ ಇರುವ ಕ್ರಿಯಾತ್ಮಕತೆಗಳನ್ನು ಸಮೃದ್ಧಗೊಳಿಸುವುದೇ ಫಾಗ್ ಕಂಪ್ಯೂಟಿಂಗ್ ನ ಉದ್ದೇಶ ಇದು ಫಾಗ್ ನ ವಾಸ್ತುಶಿಲ್ಪ ಇಲ್ಲಿ ಎಂಡ್ ಡೆವಿಸ್ಸ್ ಗಳನ್ನು ವಿವಿಧ ಯಂತ್ರಗಳಿಗೆ ಅಳವಡಿಸಲಾಗಿದೆ ನಂತರ ಫಾಗ್ ಲೇಯರ್ ಮತ್ತು ಕ್ಲೌಡ್ ಆದ್ದರಿಂದ ಇಲ್ಲಿ ಮೂರು ಟೈಯರ್ ಗಳಿವೆ ಮೊದಲೇ ನಾನು ತಿಳಿಸಿದ ಹಾಗೆ ಕೆಲವು ಎಕ್ಸಿಕ್ಯೂಷನ್ ಗಳು ಫಾಗ್ ಲೇಯರ್ ನಲ್ಲಿಯೇ ಆಗುತ್ತವೆ ಉಳಿದವುಗಳನ್ನು ಮುಂದಿನ ಪ್ರೋಸೆಸ್ ಗಾಗಿ ಕ್ಲೌಡ್ ಗೆ ಕಳುಹಿಸಲಾಗುತ್ತದೆ ವಿವಿಧ ಎಂಡ್ ಡಿವೈಸ್ ಗಳಿಗೆ ವಿವಿಧ ಫಾಗ್ ಗಳನ್ನು ಅಳವಡಿಸಲಾಗಿದೆ ಪ್ರತಿಯೊಂದು ಫಾಗ್ ಕೆಲವು ಎಂಡ್ ಡಿವೈಸ್ ಗಳನ್ನು ನೋಡಿಕೊಳ್ಳುತ್ತವೆ ಫಾಗ್ ನೋಡ್ ಗಳು ಒಂದಕ್ಕೊಂದು ಇಂಟೆರ್ ಕನೆಕ್ಟ್ ಆಗಿರುವುದನ್ನು ನಾವು ಇಲ್ಲಿ ಕಾಣಬಹುದು ಇವುಗಳು ವಿವಿಧ ಕ್ಲಸ್ಟರ್ ಗಳು ಇಲ್ಲಿ ಎಂಡ್ ಡಿವೈಸ್ ಗಳು ಮತ್ತು ಫಾಗ್ ನೋಡ್ ಗಳು ಇಂಟೆರ್ ಕನೆಕ್ಟ್ ಆಗಿವೆ ಇದು ಐಐಓಟಿ ನಲ್ಲಿ ಫಾಗ್ ಕಂಪ್ಯೂಟಿಂಗ್ ನ ಆರ್ಕಿಟೆಕ್ಚರ್ ಯಂತ್ರಗಳ ಕಾರ್ಯಕ್ಷಮತೆ ಪ್ರೋಸೆಸ್ ಡೇಟಾ ಅನಲಿಟಿಕ್ಸ್ ಮುಂತಾದವುಗಳನ್ನು ಸುಧಾರಿಸುವುದರಲ್ಲಿ ಫಾಗ್ ಕಂಪ್ಯೂಟಿಂಗ್ ಸಹಾಯಕಾರಿಯಾಗಿದೆ ಇಂಟಲಿಜೆಂಟ್ ಆಪರೇಷನ್ ಗಳನ್ನು ಫಾಗ್ ಕಂಪ್ಯೂಟಿಂಗ್ ನ ಸಹಾಯದಿಂದ ಮಾಡಬಹುದು ವಿವಿಧ ಸೋರ್ಸ್ ಗಳಿಂದ ಬಂದ ಡೇಟಾ ವನ್ನು ಕ್ಲಾಸಿಫೈ ಮಾಡಲು ಫಾಗ್ ಕಂಪ್ಯೂಟಿಂಗ್ ಅನ್ನು ಬಳಸಬಹುದು ಕೈಗಾರಿಕಾ ಸನ್ನಿವೇಶದಲ್ಲಿ ಡಿವೈಸ್ ಗಳು ಇಂಟೆರ್ ಕನೆಕ್ಟ್ ಆಗಿರುತ್ತವೆ ಮತ್ತು ನೈಜ ಸಮಯದಲ್ಲಿ ಡೇಟಾ ನಿರಂತರವಾಗಿ ಹೆಚ್ಚಾಗಿ ಬರುವುದರಿಂದ ಅವುಗಳು ಸ್ಟ್ರೀಮ್ ಆಗಿರುತ್ತವೆ ಆದ್ದರಿಂದ ಫಾಗ್ ಕಂಪ್ಯೂಟಿಂಗ್ ವಿವಿಧ ಅಲ್ಗಾರಿದಮ್ ಗಳಿಗೆ ಬೆಂಬಲ ಮಾಡುತ್ತದೆ ಮತ್ತು ಇವು ರಿಯಲ್ ಟೈಮ್ ಕಂಟ್ರೋಲ್ ನಲ್ಲಿ ಎಡ್ಜ್ ನಲ್ಲಿ ಎಕ್ಸಿಕ್ಯೂಟ್ ಆಗುತ್ತವೆ ಕೈಗಾರಿಕಾ ಸೆಟ್ಟಿಂಗ್ಸ್ ನಲ್ಲಿ ಹೆಚ್ಚಿನ ಬ್ಯಾಂಡ್ ವಿಡ್ತ್ ಬೇಕಾಗುತ್ತದೆ ಮತ್ತು ಅನವಶ್ಯಕ ಡೇಟಾ ಗಳನ್ನು ಫಿಲ್ಟರ್ ಮಾಡಬೇಕಾಗುತ್ತದೆ ಆದ್ದರಿಂದ ಫಾಗ್ ಫಿಲ್ಟರಿಂಗ್ ಪ್ರೋಸೆಸ್ ನಲ್ಲಿ ಸಹಕರಿಸುತ್ತದೆ ರಿಯಲ್ ಟೈಮ್ ಮಾನಿಟರಿಂಗ್ ಮತ್ತು ವಿಶುಯಲೈಝೇಷನ್ ಎಂಡ್ ಟು ಎಂಡ್ ಸೆಕ್ಯೂರಿಟಿ ಸ್ಕ್ಯಾಲಬಿಲಿಟಿ ಇಶ್ಯೂಸ್ ಫ್ಲೆಕ್ಸಿಬಲ್ ಆರ್ಕಿಟೆಕ್ಚರ್ ಕಾಸ್ಟ್ ರಿಡಕ್ಷನ್ ನಾವೆಲ್ ಟ್ರೇಡಿಂಗ್ ಇತ್ಯಾದಿಗಳಲ್ಲಿ ಫಾಗ್ ಎನೇಬಲ್ಡ್ ಐಐಓಟಿ ಸೊಲ್ಯೂಷನ್ ಸಹಕರಿಸುತ್ತದೆ ವಿವಿಧ ಬಗೆಯ ಫಾಗ್ ಕಂಪ್ಯೂಟಿಂಗ್ ಯೂಸ್ ಕೇಸ್ ಗಳಿವೆ ಮೈನಿಂಗ್ ಇಂಡಸ್ಟ್ರಿ ಪವರ್ ಸೆಕ್ಟರ್ ಸ್ಮಾರ್ಟ್ ಗ್ರಿಡ್ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಆಯಿಲ್ ಮತ್ತು ಗ್ಯಾಸ್ ಇಂಡಸ್ಟ್ರಿ ಗಳಲ್ಲಿ ಕ್ಲೌಡ್ ಅನ್ನು ಬಳಸುತ್ತಾರೆ ಅಂಡರ್ಗ್ರೌಂಡ್ ಕೋಲ್ ಮೈನ್ ನಲ್ಲಿ ಫಾಗ್ ನೋಡ್ ಅನ್ನು ಡಿಪ್ಲೋಯ್ ಮಾಡಿ ಫಾಗ್ ಬೇಸ್ಡ್ ಸೊಲ್ಯೂಷನ್ ಅನ್ನು ಬಳಸುತ್ತಾರೆ ಡೇಟಾ ಜನರೇಟ್ ಆಗುವ ಸಮೀಪದಲ್ಲಿ ಫಾಗ್ ಮೂಲಕ ಅನಾಲಿಟಿಕ್ಸ್ ಮಾಡಲು ಫಾಗ್ ಆರ್ಕಿಟೆಕ್ಚರ್ ಅನ್ನು ಇಟ್ಟಿರುತ್ತಾರೆ ಸ್ಮಾರ್ಟ್ ಗ್ರಿಡ್ ಟ್ರಾನ್ಸ್ ಪೋರ್ಟೇಷನ್ ಆಯಿಲ್ ಮತ್ತು ಗ್ಯಾಸ್ ಇಂಡಸ್ಟ್ರಿ ನಲ್ಲಿಯೂ ಸಹ ಫಾಗ್ ಬಹಳ ಮುಖ್ಯವಾದದ್ದು ಇವುಗಲ್ಲದೆ ಇನ್ನು ಹಲವಾರು ಅಪ್ಪಿಕೇಷನ್ಸ್ ಗಳಲ್ಲಿ ಫಾಗ್ ಬೇಸ್ಡ್ ಸೊಲ್ಯೂಷನ್ ಗಳನ್ನು ಉಪಯೋಗಿಸುತ್ತಾರೆ ಮೈನಿಂಗ್ ಕೆಲಸವನ್ನು ಪರಿಗಣಿಸಿದಾಗ ಅಲ್ಲಿ ರಿಸ್ಕ್ ಎನ್ವಿರಾನ್ಮೆಂಟ್ ಇರುತ್ತದೆ ಪ್ರೊಡಕ್ಟಿವಿಟಿ ಮತ್ತು ಸೇಫ್ಟಿ ಬಹಳ ಮುಖ್ಯವಾದವುಗಳು ಕೆಲವು ಮೈನಿಂಗ್ ಮಷಿನರಿ ಗಳು ಸದಾ ತುಂಬ ವೇಗವಾಗಿ ಆಪರೇಟ್ ಮಾಡುತ್ತಿರುತ್ತವೆ ಆದ್ದರಿಂದ ಮೈನಿಂಗ್ ಮೆಷಿನರಿ ಯಿಂದ ಅಪಾಯಗಳು ಸರ್ವೇ ಸಾಮಾನ್ಯ ಈ ಅಂಡರ್ಗ್ರೌಂಡ್ ಮೈನ್ ಗ್ಯಾಸ್ ಗಳು ತುಂಬಾ ಅಪಾಯಕಾರಿ ಆದ್ದರಿಂದ ಈ ಎಲ್ಲಾ ವಿವಿಧ ರೀತಿಯ ಸಮಸ್ಯೆಗಳು ಮೈನಿಂಗ್ ನಲ್ಲಿ ಇರುತ್ತವೆ ಫಾಗ್ ಪ್ರತಿಕ್ರಿಯೆ ಸಮಯವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಮೈನಿಂಗ್ ಇಂಡಸ್ಟ್ರಿ ನಲ್ಲಿ ಫಾಗ್ ತುಂಬಾ ಪ್ರಯೋಜನಕಾರಿಯಾಗಿದೆ ಮೈನಿಂಗ್ ಇಂಡಸ್ಟ್ರಿ ನಲ್ಲಿ ಫಾಗ್ ಬೇಸ್ಡ್ ಐಐಓಟಿ ಸೊಲ್ಯೂಷನ್ ಗಳನ್ನು ಡಿಪ್ಲೋಯ್ ಮಾಡುವುದರಿಂದ ಪ್ರತಿಕ್ರಿಯೆ ಸಮಯದಲ್ಲಿ ಇಳಿಕೆ ನಿಖರತೆಯಲ್ಲಿ ಏರಿಕೆಯನ್ನು ಪಡೆಯಬಹುದು ಇತರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಮತ್ತು ಸ್ಮಾರ್ಟ್ ಗ್ರಿಡ್ ಪವರ್ ಇಂಡಸ್ಟ್ರಿ ಗಳಲ್ಲಿಯೂ ಸಹ ಫಾಗ್ ಬಹಳ ಪ್ರಮುಖವಾದದ್ದು ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಗ್ರಿಡ್ ನಲ್ಲಿ ನಾವು ಡೈನಾಮಿಕ್ ಆಗಿ ಅಪ್ಲೈಯನ್ಸ್ ಗಳನ್ನು ಷೆಡ್ಯೂಲ್ ಮಾಡುವುದರ ಬಗ್ಗೆ ಮಾತನಾಡುತ್ತಿದ್ದೇವೆ ಕಾಲ ಮತ್ತು ಬೆಲೆ ಮುಂತಾದ ನಿರ್ಧಿಷ್ಟ ಕ್ರೈಟಿರಿಯ ಗಳ ಅವಲಂಬಿತವಾಗಿ ಕನ್ಸೂಮರ್ ಗಳು ಪ್ರೋಗ್ರಾಮ್ ಮಾಡಿರುತ್ತಾರೆ ಇದರಿಂದಾಗಿ ಅಪ್ಲೈಯನ್ಸ್ ಗಳು ಷೆಡ್ಯೂಲ್ ಆಗುತ್ತವೆ ಡೈನಾಮಿಕ್ ಡಿಮ್ಯಾಂಡ್ ಷೆಡ್ಯೂಲಿಂಗ್ ಈ ತರಹದ ಸೊಲ್ಯೂಷನ್ ಗಳು ಅತ್ಯಾವಶ್ಯಕ ಆದ್ದರಿಂದ ರೆಸ್ಪಾನ್ಸ್ ಗಳನ್ನು ಅತಿ ವೇಗವಾಗಿ ಎಂಡ್ ಇಕ್ವಿಪ್ಮೆಂಟ್ ಮತ್ತು ಯಂತ್ರೋಪಕರಣಗಳಿಗೆ ಕಳುಹಿಸಬಹುದು ಆದ್ದರಿಂದ ಪ್ರತಿಕ್ರಿಯೆ ಸಮಯವನ್ನು ಸುಧಾರಿಸಿಕೊಳ್ಳಬಹುದು ಆದ್ದರಿಂದ ಸ್ಮಾರ್ಟ್ ಗ್ರಿಡ್ ಮತ್ತು ಪವರ್ ಸೆಕ್ಟರ್ ನಲ್ಲಿ ಫಾಗ್ ಅನ್ನು ಕಾರ್ಯಗತಗೊಳಿಸುವುದು ದಕ್ಷ ಮತ್ತು ಆಸಕ್ತಿಕರವಾದದ್ದು ಮೊದಲೇ ಹೇಳಿದಂತೆ ಮೈನ್ ಮತ್ತು ಸ್ಮಾರ್ಟ್ ಗ್ರಿಡ್ ನಲ್ಲಿ ಫಾಗ್ ಕಂಪ್ಯೂಟಿಂಗ್ ನನ್ನು ಉಪಯೋಗಿಸುವಂತೆ ಟ್ರಾನ್ಸ್ ಪೋರ್ಟೇಷನ್ ಸ್ಮಾರ್ಟ್ ಪಾರ್ಕಿಂಗ್ ಟ್ರಾಫಿಕ್ ಲೈಟ್ಸ್ ಇಂಟರ್ನೆಟ್ ಆಫ್ ವೆಹಿಕಲ್ಸ್ ವೆಹಿಕಲ್ ಗಾಗಿ ಲೊಕೇಶನ್ ಅವೇರ್ ಸರ್ವಿಸಸ್ ಇತ್ಯಾದಿಗಳಲ್ಲಿ ಫಾಗ್ ಕಂಪ್ಯೂಟಿಂಗ್ ಅನ್ನು ಬಳಸಲಾಗುತ್ತದೆ ಆಯಿಲ್ ಮತ್ತು ಗ್ಯಾಸ್ ಇಂಡಸ್ಟ್ರಿ ನಲ್ಲಿ ರಿಯಲ್ ಟೈಮ್ ಅಪರೇಷನ್ಸ್ ಅಸಾಮಾನ್ಯ ಘಟನೆಗಳನ್ನು ಪತ್ತೆ ಹಚ್ಚುವುದು ಟ್ರಾನ್ಸ್ಮಿಷನ್ ಲೈನ್ ಗಳ ಮುಖಾಂತರ ಗ್ಯಾಸ್ ನ ಸೋರಿಕೆಯನ್ನು ಪತ್ತೆ ಹಚ್ಚುವುದು ಹಂತ ಹಂತ ವಾಗಿ ಆಟೋಮೇಷನ್ ಮಾಡುವುದು ನೈಜ ಸಮಯದಲ್ಲಿ ಕಂಪ್ಯೂಟೇಷನ್ ನಿಯಂತ್ರಣ ನಿರ್ವಹಣೆ ಸ್ಕೇಲಬಿಲಿಟಿ ಗೆ ಬೆಂಬಲಿಸುವುದು ಇಂತಹ ಕೆಲಸಗಳಲ್ಲಿ ಫಾಗ್ ಬೇಸ್ಡ್ ಸೊಲ್ಯೂಷನ್ ಸಹಾಯಕಾರಿಯಾಗಿದೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಫೀಚರ್ ಗಳಾದ ವರ್ಚುಯಲೈಝೇಷನ್ ಆಟೋಮೇಷನ್ ಕಮ್ಯುನಿಕೇಷನ್ ಅನಾಲಿಸಿಸ್ ಪ್ರೆಡಿಕ್ಷನ್ ಇತ್ಯಾದಿಗಳಿಂದ ಇವುಗಳನ್ನು ಮಾಡಬಹುದು ಫಾಗ್ ಬೇಸ್ಡ್ ಐಐಓಟಿ ಸಮಸ್ಯೆಗಳಾದ ಕ್ಲೌಡ್ ಫಾಗ್ ಅನಲಿಟಿಕ್ಸ್ ರಿಮೋಟ್ ನಿಂದ ಯಂತ್ರಗಳ ನಿರ್ವಹಣೆ ಶಕ್ತಿಯ ನಿರ್ವಹಣೆ ಎಫೆಕ್ಟಿವ್ ಪ್ರೊಡಕ್ಷನ್ ಇವುಗಳ ಗುಣಮಟ್ಟ ಮತ್ತು ಪ್ರಮಾಣಗಳ ಅಸೆಟ್ ಮ್ಯಾನೇಜ್ಮೆಂಟ್ ನಲ್ಲಿ ಕಾರ್ಯಗತ ಮಾಡಬಹುದು ಕೈಗಾರಿಕೆಗಳಲ್ಲಿ ಭವಿಷ್ಯದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ವ್ಯವಸ್ಥೆಗಳಿಗೆ ಫಾಗ್ ಅನ್ನು ಉಪಯೋಗಿಸಿ ಐಐಓಟಿ ಬೇಸ್ಡ್ ಸೊಲ್ಯೂಷನ್ ಗಳನ್ನು ಪಡೆಯಬಹುದು

ಈ ವಿವಿಧ ಅಂಶಗಳು ಬಿಸಿನೆಸ್ ನ ಮೇಲೆ ಪರಿಣಾಮಕಾರಿಯಾಗಿವೆ ಈ ಅಂಶಗಳನ್ನು ನಾವು ಐಟಿ ಬೇಸ್ಡ್ ಅಂಶಗಳು ಮತ್ತು ಓಟಿ ಬೇಸ್ಡ್ ಅಂಶಗಳೆಂದು ವಿಭಾಗಿಸಬಹುದು ಐಟಿ ಎಂದರೆ ಇನ್ಫಾರ್ಮಶನ್ ಟೆಕ್ನಾಲಜಿ ಮತ್ತು ಓಟಿ ಅಂದರೆ ಅಪರೇಷನಲ್ ಟೆಕ್ನಾಲಜಿ ಈ ವಿವಿಧ ಅಂಶಗಳನ್ನು ಫಾಗ್ ನ ಸಹಾಯದಿಂದ ಕಾರ್ಯಗತ ಮಾಡಬಹುದು ವಿವಿಧ ಆಪರೇಷನ್ ಟೆಕ್ನಾಲಜೀಸ್ ಅಂಶಗಳು ಮತ್ತು ಇಂಫರ್ಮೇಷನ್ ಟೆಕ್ನಾಲಜಿ ಗಳಲ್ಲಿ ಫಾಗ್ ಹೇಗೆ ಸಹಕರಿಸುತ್ತದೆ ಎಂಬುದನ್ನು ನೋಡೋಣ ಪ್ಲಾಂಟ್ ಸೂಪರ್ವಿಷನ್ ಎಂಟರ್ಪ್ರೈಸ್ ಮುಂತಾದವು ಐಟಿ ಅಂಶಗಳು ಪ್ರೋಸೆಸ್ ಕಂಟ್ರೋಲ್ ಸೆನ್ಸರ್ ಅಕ್ಟುಯೇಟರ್ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಸೆಲ್ ಕಂಟ್ರೋಲ್ ಮುಂತಾದವು ಓಟಿ ಅಂಶಗಳು ಇವುಗಳು ಇಂಡಸ್ಟ್ರಿಯಲ್ ಆಟೋಮೇಷನ್ ಸೆಟ್ಟಿಂಗ್ ನಲ್ಲಿ ವಿವಿಧ ಐಟಿ ಮತ್ತು ಓಟಿ ಅಂಶಗಳು ಈ ಐಟಿ ಮತ್ತು ಓಟಿ ಪ್ಯಾರಾಮೀಟರ್ ಗಳನ್ನು ಇಂಟಿಗ್ರೇಷನ್ ಮತ್ತು ಹ್ಯಾಂಡ್ ಶೇಕಿಂಗ್ ಮಾಡುವುದರಿಂದ ಬಿಸಿನೆಸ್ ನ ಫಲಿತಾಂಶ ಸುಧಾರಿಸುತ್ತದೆ ಇದರಲ್ಲಿ ಫಾಗ್ ಸಹಾಯಕಾರಿಯಾಗಿದೆ

ಈಗ ಮುಂದುವರಿಸೋಣ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಗಳಂತೆ ಫಾಗ್ ಸರ್ವಿಸ್ ಪ್ರೊವೈಡರ್ ಗಳಿವೆ ಅವುಗಳು ಯಾವುವೆಂದರೆ ಫಾಗ್ ಹಾರ್ನ್ ನೆಬಿಯೊಲೊ ಕ್ರೋಸರ್ ಮತ್ತು ಸೋನ್ಮ್ ಫಾಗ್ ಹಾರ್ನ್ ಅತಿ ವೇಗವಾಗಿ ಪ್ರೊಸೆಸಿಂಗ್ ಅನಾಲಿಸಿಸ್ ಮತ್ತು ರೆಸ್ಪಾನ್ಸ್ ನೀಡುವಲ್ಲಿ ಎಡ್ಜ್ ನೆಟ್ವರ್ಕ್ ಸೊಲ್ಯೂಷನ್ ಅನ್ನು ಬಳಸುತ್ತದೆ ಎಡ್ಜ್ ಕಂಪ್ಯೂಟಿಂಗ್ ಅನ್ನು ದೊರಕಿಸಿಕೊಡುವುದಕ್ಕೆ ಫಾಗ್ ಹಾರ್ನ್ ಒಂದು ಬುದ್ದಿವಂತ ಸಾಫ್ಟ್ವೇರ್ ಪ್ಲಾಟ್ ಫಾರಂ ಐಟಿ ಮತ್ತು ಓಟಿ ಗಳನ್ನು ಇಂಟಿಗ್ರೇಟ್ ಮಾಡುವಲ್ಲಿ ನೆಬಿಯೊಲೊ ಸಹಕರಿಸುತ್ತದೆ ಇದು fogOS ಫಾಗ್ ಓ ಎಸ್ ಫಾಗ್ ನೋಡ್ ಫಾಗ್ ಎಸ್ ಎಂ ಮುಂತಾದ ವಿವಿಧ ಉತ್ಪನ್ನಗಳನ್ನು ಒಳಗೊಂಡಿದೆ ಐಟಿ ಮತ್ತು ಓಟಿ ಈ ನಡುವೆ ಸಂಪರ್ಕವನ್ನು ಕಲ್ಪಿಸಲು ಟೆಕ್ನಾಲಜಿ ಯು ಲಭ್ಯವಿದೆ ಕ್ರೋಸರ್ ಡೇಟಾ ಅಸೆಟ್ ಗೆ ಒಂದು ಎಡ್ಜ್ ನೋಡ್ ಸಾಫ್ಟ್ವೇರ್ ಸೊಲ್ಯೂಷನ್ ಇದು ಪಿ ಎಲ್ ಸಿ ಎಂಡ್ ಡೆವಿಸ್ಸ್ ಕಂಪ್ಯೂಟರ್ ಹಾರ್ಡ್ವೇರ್ ಮುಂತಾದವುಳಲ್ಲಿ ರನ್ ಆಗುತ್ತದೆ ಮತ್ತು ಇದು ವಿವಿಧ ರೀತಿಯ ಪ್ರೋಟೋಕಾಲ್ ಗಳಿಗೆ ಬೆಂಬಲಿಸುತ್ತದೆ ಸೋನ್ಮ್ ಹಾರ್ಡ್ವೇರ್ ಗಾಗಿ ಒಂದು ಡಿಸ್ಟ್ರಿಬ್ಯುಟೆಡ್ ಕ್ಲೌಡ್ ಸರ್ವಿಸ್ ಇದು ಫಾಗ್ ಸೊಲ್ಯೂಷನ್ ಕೂಡ ಹೌದು ಇದು ಬ್ಲಾಕ್ ಚೈನ್ ಇನ್ಫ್ರಾಸ್ಟ್ರಕ್ಚರ್ ವಿಡಿಯೋ ಸ್ಟ್ರೀಮಿಂಗ್ ಮಷೀನ್ ಲರ್ನಿಂಗ್ ವಿಡಿಯೋ ರೆಂಡರಿಂಗ್ ಇತ್ಯಾದಿಗಳಲ್ಲಿ ಸಪೋರ್ಟ್ ಮಾಡುತ್ತದೆ ಬ್ಲಾಕ್ ಚೈನ್ ಸೆಂಟ್ರಲೈಜ್ಡ್ ಮತ್ತು ಡಿಸೆಂಟ್ರಲೈಜ್ಡ್ ಸೆಕ್ಯೂರಿಟಿ ಅನ್ನು ಒದಗಿಸುತ್ತದೆ ಇನ್ಫ್ರಾಸ್ಟ್ರಕ್ಚರ್ ಬ್ಲಾಕ್ ಚೈನ್ ಬೇಸ್ಡ್ ಸರ್ವಿಸ್ ಪ್ರಸ್ತುತ ಒಂದು ಉಪಯುಕ್ತ ಮತ್ತು ಜನಪ್ರಿಯ ಸರ್ವಿಸ್ ಆಗಿದೆ ಇಲ್ಲಿ ನಾವು ಚರ್ಚಿಸಿರುವ ಫಾಗ್ ಬೇಸ್ಡ್ ಸರ್ವಿಸಸ್ ಮತ್ತು ಐಐಓಟಿ ಸನ್ನಿವೇಶದಲ್ಲಿ ಫಾಗ್ ಬೇಸ್ಡ್ ಪರಿಹಾರಗಳ ಬಗ್ಗೆ ಕೆಲವು ಉಲ್ಲೇಖಗಳನ್ನು ಕೊಟ್ಟಿದ್ದೇನೆ ಅವುಗಳನ್ನು ನೋಡಿರಿ ಇವುಗಳು ವಿವಿಧ ಉಲ್ಲೇಖಗಳು ನಾವು ಈಗ ಫಾಗ್ ಬೇಸ್ಡ್ ಪರಿಹಾರಗಳ ಅಂತಿಮ ಹಂತಕ್ಕೆ ಬಂದಿದ್ದೇವೆ ಫಾಗ್ ಒಂದು ಪರಿಹಾರ ಅಲ್ಲ ಇದು ಕ್ಲೌಡ್ ನೊಂದಿಗೆ ಸೊಲ್ಯೂಷನ್ ಅನ್ನು ನೀಡುತ್ತದೆ ತುಂಬಾ ಸಂದರ್ಭಗಳಲ್ಲಿ ಫಾಗ್ ತಾನೇ ಕೆಲಸವನ್ನು ನಿರ್ವಹಿಸುವುದಿಲ್ಲ ಫಾಗ್ ಮತ್ತು ಕ್ಲೌಡ್ ಸೇರಿ ಐಐಓಟಿ ಅನುಷ್ಠಾನ ಅಥವಾ ನಿಯೋಜನೆ ಸನ್ನಿವೇಶದಲ್ಲಿ ಕಾರ್ಯವನ್ನು ನಿರ್ವಹಸುತ್ತವೆ